ಈ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸದಲ್ಲಿ ನಾವು ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಬಗ್ಗೆ ಚರ್ಚಿಸಲು ಪ್ರಾರಂಭಿಸುತ್ತೇವೆ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ಸಾಫ್ಟ್ವೇರ್ ಪ್ರಾಜೆಕ್ಟ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಆದರೆ ಎಲ್ಲಾ ರೀತಿಯ ಪ್ರಾಜೆಕ್ಟ್ಗಳಿಗೆ ಮತ್ತು ಸ್ವಾಭಾವಿಕವಾಗಿ ಇದು ತುಂಬಾ ಹಳೆಯ ತಂತ್ರವಾಗಿದೆ ಆದರೆ ನಂತರ ಇತ್ತೀಚೆಗೆ ಸಾಕಷ್ಟು ಬೆಳವಣಿಗೆಗಳು ಕಂಡುಬಂದಿವೆ ಈ ತಂತ್ರ ಸಾಫ್ಟ್ವೇರ್ ಪ್ರಾಜೆಕ್ಟ್ ತಂತ್ರಗಳು ಸುಮಾರು ಒಂದು ಶತಮಾನದಷ್ಟು ಹಿಂದಿನವು ಕಳೆದ ಒಂದು ಶತಮಾನದಲ್ಲಿ ಅನೇಕ ತಂತ್ರಗಳನ್ನು ಪ್ರಸ್ತಾಪಿಸಲಾಗಿದೆ ಮತ್ತು ನಾವು ಅದನ್ನು ನೋಡುತ್ತೇವೆ ಹಲವಾರು ಚಾರ್ಟ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಆದರೆ ಇತ್ತೀಚಿನ ವಿದ್ಯಮಾನವೆಂದರೆ ಶೆಡ್ಯೂಲಿಂಗ್ ಪ್ರಕ್ರಿಯೆಗೆ ಕಂಪ್ಯೂಟರ್ಗಳನ್ನು ಬಳಸುವುದು ಚಾರ್ಟ್ಗಳನ್ನು ಸ್ವಯಂಚಾಲಿತವಾಗಿ ನವೀಕರಿಸಲಾಗುತ್ತದೆ ವಿಭಿನ್ನ ನಿಯತಾಂಕಗಳನ್ನು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಯಾವುದಕ್ಕೆ ಬಳಸಲಾಗುತ್ತದೆ ಒಮ್ಮೆ ಹಸ್ತಚಾಲಿತವಾಗಿ ಮತ್ತು ಬಹಳ ನೋವಿನಿಂದ ಗಣಿಸಲಾಗುವುದು ಈಗ ಸ್ವಿಚ್ ಅನ್ನು ಪ್ರೆಸ್ ಮಾಡಬಹುದು ಪ್ರಾಜೆಕ್ಟ್ ಮ್ಯಾನೇಜರ್ ವಿಲೇವಾರಿಯಲ್ಲಿ ಟೂಲ್ ಅನ್ನು ಹೊಂದಿದ್ದರೂ ಸಹ ಯೋಜನೆಯನ್ನು ಪರಿಣಾಮಕಾರಿಯಾಗಿ ನಿಗದಿಪಡಿಸಲು ಸಾಧ್ಯವಾಗುವಂತೆ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ನ ಸೂಕ್ಷ್ಮತೆಯನ್ನು ತಿಳಿದಿರಬೇಕು ಸಾಫ್ಟ್ವೇರ್ ಪ್ರಾಜೆಕ್ಟ್ನಲ್ಲಿನ ಮುಖ್ಯ ಪರಿಕಲ್ಪನೆಗಳನ್ನು ನೋಡೋಣ ನಾವು ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಅನ್ನು ನೋಡುವ ಮೊದಲು ಒಟ್ಟಾರೆ ಯೋಜನೆಯ ಹಂತಗಳನ್ನು ಪರಿಶೀಲಿಸೋಣ ಒಮ್ಮೆ ಪ್ರಾಜೆಕ್ಟ್ ಅನ್ನು ಆಯ್ಕೆಮಾಡಲಾಗಿದೆ ನಾವು ಪ್ರಾಜೆಕ್ಟ್ನ ಒಬ್ಜೆಕ್ಟಿವ್ಸ್ಗಳನ್ನು ಮತ್ತು ಮೂಲಸೌಕರ್ಯಗಳು ಗುರುತಿಸಬೇಕಾಗಿದೆ ಪ್ರಾಜೆಕ್ಟ್ ಏನು ಮಾಡಬೇಕೆಂದು ಎರಡು ಮುಖ್ಯ ವಿಷಯಗಳಿವೆ ಇದು ಯಾವ ಮೂಲಸೌಕರ್ಯವನ್ನು ಬಳಸಬೇಕು ತಂಡ ತಂಡದ ಸಂಘಟನೆ ಯಂತ್ರಾಂಶ ಯಾವುದು ಮತ್ತು ಇತ್ಯಾದಿ ಮತ್ತು ಅದನ್ನು ಮಾಡಿದ ನಂತರ ನಾವು ಪ್ರಾಜೆಕ್ಟ್ ಗುಣಲಕ್ಷಣಗಳನ್ನು ವಿಶ್ಲೇಷಿಸಬೇಕಾಗಿದೆ ಒಳಗೊಂಡಿರುವ ಅಪಾಯಗಳು ಅಗತ್ಯವಿರುವ ಸಂಪನ್ಮೂಲಗಳು ಯಾವುವು ಜೀವನ ಚಕ್ರ ಯಾವುದು ಈ ಅಂಶಗಳ ಆಧಾರದ ಮೇಲೆ ಅನುಸರಿಸುವ ಮಾದರಿ ಮತ್ತು ಇತ್ಯಾದಿ ಮತ್ತು ಅದನ್ನು ಮಾಡಿದ ನಂತರ ನಾವು ಎಸ್ಟಿಮೇಶನ್ ಮತ್ತು ಶೆಡ್ಯೂಲಿಂಗ್ ಗೆ ಬರುತ್ತೇವೆ ಅದಕ್ಕಾಗಿ ನಾವು ಮೊದಲು ಎಲ್ಲಾ ಆಕ್ಟಿವಿಟಿಗಳನ್ನು ಗುರುತಿಸಬೇಕು ನಾವು ಉತ್ಪನ್ನಗಳೆಂದು ಉಲ್ಲೇಖಿಸುವ ವಿಭಿನ್ನ ವಿತರಣೆಗಳು ಗ್ರಾಹಕರಿಗೆ ವಿಭಿನ್ನ ವಿತರಣೆಗಳು ಮತ್ತು ಆ ವಿತರಣೆಗಳನ್ನು ಉತ್ಪಾದಿಸಲು ಕೈಗೊಳ್ಳಬೇಕಾದ ಆಕ್ಟಿವಿಟಿಗಳು ಯಾವುವು ಮತ್ತು ನಾವು ಪ್ರತಿಯೊಂದರ ಆಧಾರದ ಆಕ್ಟಿವಿಟಿ ಮೇಲೆ ಉತ್ತಮ ಮಟ್ಟದ ರಿಸ್ಕ್ ಅನಾಲಿಸಿಸ್ಯನ್ನು ಮಾಡಬೇಕಾಗಿದೆ ಮತ್ತು ಒಮ್ಮೆ ನಾವು ರಿಸ್ಕ್ ಅನಾಲಿಸಿಸ್ಯನ್ನು ಮಾಡಿದರೆ ಆಕ್ಟಿವಿಟಿಗಳು ಬದಲಾಗಬಹುದು ಅವರ ಪ್ರಯತ್ನ ಅವಧಿ ಇತ್ಯಾದಿಗಳು ಬದಲಾಗಬಹುದು ಮತ್ತು ಒಮ್ಮೆ ನಾವು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರ ನಾವು ಸಂಪನ್ಮೂಲಗಳನ್ನು ನಿಯೋಜಿಸುತ್ತೇವೆ ಮತ್ತು ನಾವು ಯೋಜನೆಯನ್ನು ಪರಿಶೀಲಿಸಿ ಮತ್ತು ಪ್ರಚಾರ ಮಾಡುತ್ತೇವೆ ಮತ್ತು ಇದು ಯೋಜನಾ ಪ್ರಕ್ರಿಯೆಯನ್ನು ರೂಪಿಸುತ್ತದೆ ಮತ್ತು ನಂತರ ಎಕ್ಸಿಕ್ಯುಷನ್ ಬರುತ್ತದೆ ಎಕ್ಸಿಕ್ಯುಷನ್ ಮಾಡುವಾಗ ಆಕ್ಟಿವಿಟಿಗಳು ಬದಲಾಗುತ್ತವೆ ನಾವು ಸೂಕ್ಷ್ಮ ಮಟ್ಟದ ಆಕ್ಟಿವಿಟಿಗಳನ್ನು ಗಮನಿಸುತ್ತೇವೆ ಮತ್ತು ಆದ್ದರಿಂದ ನಾವು ಕಡಿಮೆ ಮಟ್ಟದ ಯೋಜನೆಯನ್ನು ಮಾಡುತ್ತೇವೆ ಅನೇಕ ಹೊಸ ಉಪ ಆಕ್ಟಿವಿಟಿಗಳಿವೆ ಎಂದು ನಾವು ಕಂಡುಕೊಂಡಿದ್ದೇವೆ ಮತ್ತು ಹೀಗೆ ಮತ್ತು ನಂತರ ನಾವು ವಿವರವಾದ ಕೆಳ ಹಂತದ ಯೋಜನೆಯನ್ನು ಮಾಡುತ್ತೇವೆ ಮತ್ತೆ ಅದೇ ಹಂತಗಳನ್ನು ಅನುಸರಿಸುತ್ತೇವೆ ನಾವು ಆಕ್ಟಿವಿಟಿಗಳನ್ನು ಹೇಗೆ ಗುರುತಿಸುತ್ತೇವೆ ಎಂಬುದನ್ನು ನೋಡೋಣ ಮತ್ತು ನಂತರ ನಾವು ಪ್ರೆಸಿಡೆನ್ಸ ಅನ್ನು ಗುರುತಿಸುತ್ತೇವೆ ಮತ್ತು ಷೆಡ್ಯೂಲ್ ಆದ್ದರಿಂದ ಅದು ಸಾಫ್ಟ್ವೇರ್ ಪ್ರಾಜೆಕ್ಟ್ಯ ಹೆಸರಿನಿಂದ ನಡೆಯುತ್ತಿದೆ ಪ್ರಾಜೆಕ್ಟ್ ಷೆಡ್ಯೂಲಿಂಗ್ ಪ್ರಕ್ರಿಯೆಯಲ್ಲಿ ನಾವು ಒಬ್ಜೆಕ್ಟಿವ್ಸ್ಗಳು ಅಥವಾ ವ್ಯಾಪ್ತಿಯನ್ನು ವ್ಯಾಖ್ಯಾನಿಸಿರಬೇಕು ಮತ್ತು ಪ್ರಾಜೆಕ್ಟ್ನ ಒಬ್ಜೆಕ್ಟಿವ್ಸ್ವನ್ನು ಒಮ್ಮೆ ಅಭಿವೃದ್ಧಿಪಡಿಸಿದ ನಂತರ ಇಲ್ಲಿ ಮೊದಲ ಹೆಜ್ಜೆ ಗುರುತಿಸುವುದು ಉತ್ತಮ ಮಟ್ಟದ ಆಕ್ಟಿವಿಟಿಗಳು ಒಬ್ಜೆಕ್ಟಿವ್ಸ್ದಿಂದ ನಾವು ಹೆಚ್ಚು ವಿವರವಾದ ಆಕ್ಟಿವಿಟಿಗಳನ್ನು ಅಥವಾ ಉತ್ತಮ ಮಟ್ಟವನ್ನು ಪಡೆಯುತ್ತೇವೆ ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ಯ ರೂಪದಲ್ಲಿ ನಾವು ಪ್ರತಿನಿಧಿಸುವ ಆಕ್ಟಿವಿಟಿಗಳಾಗಿದೆ ಮತ್ತು ಒಮ್ಮೆ ನಾವು ಆಕ್ಟಿವಿಟಿಗಳನ್ನು ಗುರುತಿಸುತ್ತೇವೆ ಹಾಗು ಈ ಆಕ್ಟಿವಿಟಿಗಳು ನಡುವಿನ ಪ್ರೆಸಿಡೆನ್ಸ ಸಂಬಂಧಗಳನ್ನು ಗುರುತಿಸುತ್ತೇವೆ ಯಾವ ಆಕ್ಟಿವಿಟಿಯು ಪೂರ್ಣಗೊಳ್ಳುತ್ತದೆ ನಂತರ ಇತರ ಆಕ್ಟಿವಿಟಿಯನ್ನು ತೆಗೆದುಕೊಳ್ಳಬಹುದು ಮತ್ತು ಒಮ್ಮೆ ನಾವು ಆಕ್ಟಿವಿಟಿಗಳನ್ನು ಗುರುತಿಸುತ್ತೇವೆ ಪ್ರೆಸಿಡೆನ್ಸ ಸಂಬಂಧವನ್ನು ನಾವು ಈ ಪ್ರತಿಯೊಂದು ಆಕ್ಟಿವಿಟಿಗಳಿಗೆ ಸಮಯದ ಅವಧಿಯನ್ನು ಅಂದಾಜು ಮಾಡಬೇಕಾಗಿದೆ ಈ ಪ್ರತಿಯೊಂದು ಆಕ್ಟಿವಿಟಿಗಳಿಗೆ ಅಗತ್ಯವಿರುವ ಸಂಪನ್ಮೂಲವನ್ನು ನಾವು ನಿರ್ಧರಿಸಬೇಕು ಮತ್ತು ನಂತರ ನಾವು ಈ ಉಪನ್ಯಾಸದ ಕೇಂದ್ರೀಕೃತವಾಗಿರುವ PERT ರೇಖಾಚಿತ್ರವನ್ನು ರಚಿಸಬೇಕಾಗಿದೆ ಮತ್ತು ಒಮ್ಮೆ ನಾವು PERT ರೇಖಾಚಿತ್ರವನ್ನು ಚಿತ್ರಿಸಿದರೆ ನಾವು ಅರ್ಲಿಎಸ್ಟ್ - ಲೇಟೆಸ್ಟ್ ಸ್ಟಾರ್ಟಿಂಗ್ ಟೈಮ್ಸ್earliest - latest starting times ಅರ್ಲಿಎಸ್ಟ್ - ಲೇಟೆಸ್ಟ್ ಕಂಪ್ಲೀಷನ್ ಟೈಮ್ಸ್earliest - latest completion times ಸ್ಲಾಕ್ ಟೈಮ್ಸ್ ಕ್ರಿಟಿಕಲ್ ಪಾಥ್ ಮತ್ತು ಇತ್ಯಾದಿಗಳನ್ನು ಲೆಕ್ಕಾಚಾರ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಇವು ಪೂರ್ಣಗೊಂಡ ನಂತರ ಪ್ರಾಜೆಕ್ಟ್ ಎಕ್ಸಿಕ್ಯುಷನ್ ಫೇಸ್ ಅನ್ನು ಪ್ರವೇಶಿಸಲು ಸಿದ್ಧವಾಗಿದೆ ಎಕ್ಸಿಕ್ಯುಷನ್ ಫೇಸ್ phase ನಾವು ಹೇಳಿದಂತೆ ನಾವು ಮೇಲ್ವಿಚಾರಣೆ ಮತ್ತು ನಿಯಂತ್ರಣದಲ್ಲಿ ಆಸಕ್ತಿ ಹೊಂದಿದ್ದೇವೆ ಡೆವಲಪರ್ ಲಭ್ಯವಿಲ್ಲ ಎಂದು ಹೇಳಿದರೆ ನಾವು ಆಸಕ್ತಿ ಹೊಂದಿರುವ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಷೆಡ್ಯೂಲ್ನ ಮೇಲೆ ಏನು ಪರಿಣಾಮ ಬೀರುತ್ತದೆ ಹೊಸ ಡೆವಲಪರ್ ಸೇರಿಕೊಂಡರೆ ಷೆಡ್ಯೂಲ್ ಹೇಗೆ ಬದಲಾವಣೆಆಗುತ್ತದೆ ಮತ್ತು ನಾವು GANTT ಚಾರ್ಟ್ ಹೊಂದಿದ್ದರೆ ಅದನ್ನು ಮಾಡಲು ಸುಲಭವಾಗುತ್ತದೆ ಪ್ರಾಜೆಕ್ಟ್ ಮ್ಯಾನೇಜರ್ ಆರಂಭದಲ್ಲಿ PERT ಚಾರ್ಟ್ ಅನ್ನು ನಿರ್ಮಿಸುತ್ತಾನೆ ಅಲ್ಲಿ ಷೆಡ್ಯೂಲ್ ಇರುತ್ತದೆ ಮತ್ತು ಪ್ರಾಜೆಕ್ಟ್ನ ವಿವಿಧ ಅಂಶಗಳಾದ ಅರ್ಲಿಎಸ್ಟ್ ಸ್ಟಾರ್ಟ್ ಮತ್ತು ಕಂಪ್ಲೀಷನ್ ಟೈಮ್ ಅನ್ನು ಚಿತ್ರಿಸಲಾಗಿದೆ ಸ್ಲಾಕ್ ಟೈಮ್ ಕ್ರಿಟಿಕಲ್ ಪಾಥ್ ಇತ್ಯಾದಿಗಳನ್ನು ಗುರುತಿಸಲಾಗಿದೆ ನಾವು ಈ ಉಪನ್ಯಾಸದಲ್ಲಿ ಮುಂದುವರಿಯುವಾಗ ನಿರ್ದಿಷ್ಟ ಪದಗಳ ಅರ್ಥವನ್ನು ನಾವು ನೋಡುತ್ತೇವೆ ಒಮ್ಮೆ ಈ ಒಟ್ಟಾರೆ ಯೋಜನಾ ಪ್ರಕ್ರಿಯೆಯನ್ನು ಮಾಡಿದ ನಂತರ ಪ್ರಾಜೆಕ್ಟ್ ಎಕ್ಸಿಕ್ಯುಷನ್ ಫೇಸ್ ಅನ್ನು ಪ್ರವೇಶಿಸುತ್ತದೆ ಎಕ್ಸಿಕ್ಯುಷನ್ ಫೇಸ್ನಲ್ಲಿ ನಾವು ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಮಾಡಬೇಕಾಗಿದೆ ಡೆವಲಪರ್ಗಳು ಲಭ್ಯವಿಲ್ಲದಿದ್ದರೆ ಅಥವಾ ಹೆಚ್ಚುವರಿ ಡೆವಲಪರ್ ಲಭ್ಯವಿದ್ದರೆ ಮತ್ತು ಹೀಗೆ ಎಲ್ಲವನ್ನೂ ನಾವು ಗುರುತಿಸಬೇಕಾಗಿದೆಮತ್ತು ಅದನ್ನು GANTT ಚಾರ್ಟ್ನ ಸಹಾಯದಿಂದ ಮಾಡಲು ಸುಲಭವಾಗುತ್ತದೆ ನಾವು ಇದನ್ನು ನೋಡುತ್ತೇವೆ ಅಗತ್ಯವಿದ್ದರೆ GANTT ಚಾರ್ಟ್ ಬಳಸಿ ನಾವು ಡೆವಲಪರ್ಗಳು ಅಥವಾ ಹಾರ್ಡ್ವೇರ್ ಅನ್ನು ಬದಲಾಯಿಸಬಹುದು ಕಾರ್ಯವು ವಿಳಂಬವಾಗುತ್ತಿದ್ದರೆ ಅದನ್ನು ಪೂರ್ಣಗೊಳಿಸಲು ನಾವು ಹೆಚ್ಚಿನ ಡೆವಲಪರ್ಗಳನ್ನು ಒಂದು ಕಾರ್ಯಕ್ಕೆ ಇರಿಸಬಹುದು ಮತ್ತು GANTT ಚಾರ್ಟ್ ಅನ್ನು ಬಳಸಿಕೊಂಡು ಷೆಡ್ಯೂಲ್ನಲ್ಲಿ ಅದರ ಪರಿಣಾಮ ಏನೆಂದು ನಾವು ಗುರುತಿಸಬಹುದು ಮತ್ತು ನಮ್ಮಂತೆ ಇದನ್ನು ಮಾಡಿ ನಾವು ಸಂಪೂರ್ಣ ಪ್ರಾಜೆಕ್ಟ್ ಡ್ಯುರೇಷನ್ಗೆ ಎಸ್ಟಿಮೇಟ್ ಪರಿಷ್ಕರಣೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ ಪ್ರಾಜೆಕ್ಟ್ ಷೆಡ್ಯೂಲಿಂಗ್ನ ಮೂಲವು ಒಂದು ಆಕ್ಟಿವಿಟಿಯಾಗಿದೆ ಏಕೆಂದರೆ ನಾವು ಆಕ್ಟಿವಿಟಿಯನ್ನು ಮತ್ತು ಅದರ ಉಪ ಆಕ್ಟಿವಿಟಿಗಳನ್ನು ನಿಗದಿಪಡಿಸುತ್ತೇವೆ ಆಕ್ಟಿವಿಟಿ ಎಂದರೇನು ಎಂಬುದರ ಬಗ್ಗೆ ನಮಗೆ ಸ್ಪಷ್ಟತೆ ಇರಲಿ ಒಂದು ಆಕ್ಟಿವಿಟಿಯು ಅದರ ಮೂಲಕ ಏನಾದರೂ ತಂಡವು ಕೆಲವು ಕೆಲಸವನ್ನು ಸಾಧಿಸುತ್ತದೆ ಅಥವಾ ಮಾಡುತ್ತದೆ ಮತ್ತು ಸ್ವಾಭಾವಿಕವಾಗಿ ಪ್ರತಿಯೊಂದು ಆಕ್ಟಿವಿಟಿಯು ಅವಧಿಯನ್ನು ಹೊಂದಿರುತ್ತದೆ ಮೇಲೆ ಅವಧಿಯು ತಂಡದ ಸದಸ್ಯರು ಏನನ್ನಾದರೂ ಮಾಡುತ್ತಿರುವರು ಮತ್ತು ಅವಧಿ ಮಾತ್ರವಲ್ಲದೆ ಪ್ರಾರಂಭ ಮತ್ತು ಅಂತಿಮ ಹಂತವನ್ನು ಕೂಡ ವ್ಯಾಖ್ಯಾನಿಸಲಾಗಿದೆ ಇದು ನಿರ್ದಿಷ್ಟ ಸಮಯದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ನಿರ್ದಿಷ್ಟ ಸಮಯಕ್ಕೆ ಕೊನೆಗೊಳ್ಳುತ್ತದೆ ಮತ್ತು ನಡುವೆ ಇದು ಅವಧಿಯನ್ನು ಹೊಂದಿರುತ್ತದೆ ಸಹಜವಾಗಿ ಪ್ರಾರಂಭ ಮತ್ತು ಅಂತ್ಯದ ಸಮಯದ ವ್ಯತ್ಯಾಸವು ಅವಧಿಗಿಂತ ದೊಡ್ಡದಾಗಿ ಇರಬೇಕು ಆಕ್ಟಿವಿಟಿಯನ್ನು ಮಾಡಲು ನಮಗೆ ಸಂಪನ್ಮೂಲದ ಅವಶ್ಯಕತೆ ಇರಬೇಕು ಸಂಪನ್ಮೂಲವು ಸಾಮಾನ್ಯವಾಗಿ ಡೆವಲಪರ್ ನಾವು ಡೆವಲಪರ್ ಅನ್ನು ಸಂಪನ್ಮೂಲವಾಗಿ ಉಲ್ಲೇಖಿಸುತ್ತೇವೆ ಒಬ್ಬರು ಅಥವಾ ಹೆಚ್ಚಿನ ಡೆವಲಪರ್ಗಳು ಆಕ್ಟಿವಿಟಿಗೆ ನಿಯೋಜಿಸಲಾಗಿದೆ ಆದರೆ ನಂತರ ಪರಮಾಣು ಮಟ್ಟದ ಆಕ್ಟಿವಿಟಿಗಾಗಿ ರೇಖಾಚಿತ್ರ ಪ್ರತಿನಿಧಿಸಲಾಗುತ್ತದೆ ನಾವು ಸಾಮಾನ್ಯವಾಗಿ ಸಂಪನ್ಮೂಲಗಳನ್ನು ಸ್ಥಿರವಾಗಿರಿಸಿಕೊಳ್ಳುತ್ತೇವೆ ಇಲ್ಲದಿದ್ದರೆ ಅದು ಅತ್ಯಂತ ಸಂಕೀರ್ಣವಾಗುತ್ತದೆ ನಾವು ಕಡಿಮೆ ಮಟ್ಟದ ಆಕ್ಟಿವಿಟಿಯನ್ನು ಹೊಂದಿದ್ದರೂ ಸಹ ಕೆಲವು ಡೆವಲಪರ್ಗಳು ಸ್ವಲ್ಪ ಸಮಯ ಕೆಲಸ ಮಾಡುತ್ತಾರೆ ಮತ್ತು ನಂತರ ಕೆಲವು ಡೆವಲಪರ್ಗಳು ಬಿಡುತ್ತಾರೆ ಹೆಚ್ಚಿನ ಡೆವಲಪರ್ಗಳು ಸೇರುತ್ತಾರೆ ಮತ್ತು ಹೀಗೆ ಇದನ್ನು ರೇಖಾಚಿತ್ರದಲ್ಲಿ ನಿರೂಪಿಸಲು ತುಂಬಾ ಕಷ್ಟ ಆಗುತ್ತದೆ ಮತ್ತು ಆದ್ದರಿಂದ ನಾವು ಆಕ್ಟಿವಿಟಿಯ ಅವಧಿಯವರೆಗೆ ಸಂಪನ್ಮೂಲ ಸ್ಥಿರವಾಗಿರುತ್ತದೆ ಎಂದು ಊಹಿಸುತ್ತೇವೆ ಆಕ್ಟಿವಿಟಿಯು ಇತರ ಆಕ್ಟಿವಿಟಿಗಳನ್ನು ಅವಲಂಬಿಸಿರಬಹುದು ಆದ್ದರಿಂದ ಇವು ಆಕ್ಟಿವಿಟಿಯ ಗುಣಲಕ್ಷಣಗಳಾಗಿವೆ ಆಕ್ಟಿವಿಟಿಯು ಯಾವುದೋ ಒಂದು ತಂಡದ ಸದಸ್ಯ ಅಥವಾ ಕೆಲವು ಸದಸ್ಯರು ಕೆಲವು ಪ್ರಮುಖ ಕೆಲಸವನ್ನು ಮಾಡುವುದನ್ನು ಬಳಸುತ್ತದೆ ಇವುಗಳನ್ನು ಅವಧಿಯೊಂದಿಗೆ ಮತ್ತು ಪ್ರಾರಂಭ ಮತ್ತು ಅಂತಿಮ ಬಿಂದುವಿನೊಂದಿಗೆ ಗುರುತಿಸಲಾಗಿದೆ ಕೆಲವು ಸಂಪನ್ಮೂಲಗಳನ್ನು ಆಕ್ಟಿವಿಟಿಗೆ ನಿಯೋಜಿಸಲಾಗಿದೆ ಈ ಆಕ್ಟಿವಿಟಿಯನ್ನು ಕೈಗೊಳ್ಳುತ್ತದೆ ಆಕ್ಟಿವಿಟಿಯು ಇತರಆಕ್ಟಿವಿಟಿಗಳು ಮೇಲೆ ಅವಲಂಬಿತವಾಗಿರಬಹುದು ಮತ್ತು ಇದನ್ನು ನಾವು ಆದ್ಯತೆಯ ಸಂಬಂಧ ಎಂದು ಕರೆಯುತ್ತೇವೆ ಒಂದು ವೇಳೆ ಆಕ್ಟಿವಿಟಿ A ಪೂರ್ಣಗೊಂಡ ನಂತರ ಮಾತ್ರ ಆಕ್ಟಿವಿಟಿ B ಪ್ರಾರಂಭವಾಗಬಹುದು ನಂತರ ನಾವು B ಪ್ರೊಸೆಯೆಡ್ಸ್ A ಅಥವಾ ಅಥವಾ B ಮತ್ತು A ನಡುವೆ ಪ್ರಾಶಸ್ತ್ಯ ಸಂಬಂಧವಿದೆ ಪ್ರಾಜೆಕ್ಟ್ ಮ್ಯಾನೇಜರ್ ಮಾಡುವ ಅತ್ಯಂತ ಮೂಲಭೂತ ವಿಷಯವೆಂದರೆ ಒಮ್ಮೆ ಒಬ್ಜೆಕ್ಟಿವ್ಸ್ಗಳನ್ನು ಗುರುತಿಸಿದ ನಂತರ ಆಕ್ಟಿವಿಟಿಗಳನ್ನು ಗುರುತಿಸುವುದು ಹೇಗೆ ಎಂದು ಗುರುತಿಸಲಾಗಿದೆ ಪ್ರಾಜೆಕ್ಟ್ ಮ್ಯಾನೇಜರ್ ಮಾಡುವ ಅತ್ಯಂತ ಮೂಲಭೂತ ವಿಷಯವೆಂದರೆ ಒಬ್ಜೆಕ್ಟಿವ್ಸ್ಗಳನ್ನು ಗುರುತಿಸಿದ ನಂತರ ಒಬ್ಜೆಕ್ಟಿವ್ಸ್ಗಳಿಂದ ಆಕ್ಟಿವಿಟಿಗಳನ್ನು ಹೇಗೆ ಗುರುತಿಸುವುದು ಎಂದು ತಿಳಿದುಕೊಳ್ಳುತ್ತದೆ ಪ್ರಾಜೆಕ್ಟ್ ಮ್ಯಾನೇಜರ್ ಬಳಸುವ ಎರಡು ಮುಖ್ಯ ವಿಧಾನಗಳು ಇವೆ ಒಂದನ್ನು ವರ್ಕ್ ಬೇಸ್ಡ್ ಎಂದು ಕರೆಯಲಾಗುತ್ತದೆ ವರ್ಕ್ ಬೇಸ್ಡ್ ವಿಧಾನ ಪ್ರಾಜೆಕ್ಟ್ ಮ್ಯಾನೇಜರ್ ಒಬ್ಜೆಕ್ಟಿವ್ಸ್ಗಳನ್ನು ಪೂರೈಸಲು ಮಾಡಬೇಕಾದ ಮುಖ್ಯ ಕೆಲಸಗಳು ಯಾವುವು ಮತ್ತು ಮುಖ್ಯ ಕೆಲಸದಿಂದ ಮಾಡಬೇಕಾದ ಉಪ ಕೆಲಸ ಏನೆಂದು ಗುರುತಿಸಿ ಆದ್ದರಿಂದ ಮೂಲಭೂತವಾಗಿ ಆಕ್ಟಿವಿಟಿಗಳನ್ನು ಗುರುತಿಸಿ ಆಕ್ಟಿವಿಟಿಗಳನ್ನು ಉಪ ಆಕ್ಟಿವಿಟಿಗಳಾಗಿ ವಿಭಜಿಸಿ ಮತ್ತು ಹೀಗೆ ಇದನ್ನು ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತದೆ ಅಂದರೆ ಮುಖ್ಯವಾದವುಗಳು ಯಾವುವು ಕೆಲಸವನ್ನು ಉಪ ಕೆಲಸವಾಗಿ ಮತ್ತು ಉಪ ಕೆಲಸವನ್ನು ಉಪ ಉಪವಾಗಿ ವಿಭಜಿಸಲಾಗಿದೆಪರಮಾಣು ಮಟ್ಟದವರೆಗೆ ಕೆಲಸ ಇತ್ಯಾದಿ ಮತ್ತು ಸಾಮಾನ್ಯವಾಗಿ ಪರಮಾಣು ಮಟ್ಟದ ಆಕ್ಟಿವಿಟಿಯು ಒಂದು ಅಲ್ಲಿ ಒಂದೇ ಡೆವಲಪರ್ ಅದನ್ನು ಮಾಡಬಹುದು ಆಕ್ಟಿವಿಟಿಗಳನ್ನು ಗಂಟೆಗಳ ಅಥವಾ ನಿಮಿಷಗಳ ಮಟ್ಟಕ್ಕೆ ಮುರಿಯಲು ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ ಅನ್ನು ಬಳಸುವುದು ಒಳ್ಳೆಯದಲ್ಲ ಏಕೆಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಷೆಡ್ಯೂಲ್ಯನ್ನು ನಿಮಿಷ ಗಂಟೆ ಅಥವಾ ದಿನವಾರು ಅಭಿವೃದ್ಧಿಪಡಿಸಲು ತುಂಬಾ ಓವರ್ಹೆಡ್ ಆಗುತ್ತದೆ ವಿಶಿಷ್ಟವಾಗಿ ಷೆಡ್ಯೂಲ್ಯನ್ನು ವಾರಗಳು 1 ಅಥವಾ 2ನೇ ವಾರಗಳಲ್ಲಿ ಮಾಡಲಾಗುತ್ತದೆ ಡೆವಲಪರ್ಗೆ ಕೆಲಸವನ್ನು 1 ಅಥವಾ 2 ವಾರಗಳಿಗೆ ನಿಯೋಜಿಸಲಾಗಿದೆ ನಂತರ ಪ್ರಾಜೆಕ್ಟ್ ಮ್ಯಾನೇಜರ್ ಕೆಲಸವು ಸಮಯಕ್ಕೆ ಸರಿಯಾಗಿ ಆಗಿದೆಯೇ ಅಥವಾ ವಿಳಂಬವಾಗಿದೆಯೇ ಎಂಬುದನ್ನು ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ಹಲವಾರು ತಿಂಗಳುಗಳ ಕೆಲಸದ ಗ್ರ್ಯಾನ್ಯುಲಾರಿಟಿ ಕೂಡ ಉತ್ತಮವಾಗಿಲ್ಲ ಎಂದು ನಾವು ವಾದಿಸಬಹುದು ನಮಗೆ ಅವಕಾಶ ನಾವು ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ ಅನ್ನು ಹೊಂದಿದ್ದೇವೆ ಎಂದು ಹೇಳಿ ಅಲ್ಲಿ ಎಲೆ ಮಟ್ಟದ ಕೆಲಸವು 2 ತಿಂಗಳುಗಳು ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಾಜೆಕ್ಟ್ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳುವುದು ಇದರ ಮುಖ್ಯ ಸಮಸ್ಯೆಯಾಗಿದೆ ವಾಸ್ತವವಾಗಿ ಪ್ರಾಜೆಕ್ಟ್ ವಿಳಂಬವಾಗುತ್ತಿದೆ ಅಥವಾ ಕೆಲವು ಆಕ್ಟಿವಿಟಿಗಳು ವಿಳಂಬವಾಗುತ್ತಿವೆ ಎಂದು ಪ್ರಾಜೆಕ್ಟ್ ಮ್ಯಾನೇಜರ್ಗೆ 2 ತಿಂಗಳ ನಂತರ ಮಾತ್ರ ತಿಳಿಯಿರಿ ಮತ್ತು ಆ ಹೊತ್ತಿಗೆ ಪ್ರಾಜೆಕ್ಟ್ ಅನ್ನು ನಿಯಂತ್ರಿಸಿ ಷೆಡ್ಯೂಲ್ನಲ್ಲಿ ಇರಿಸಲು ತುಂಬಾ ತಡವಾಗಿರುತ್ತದೆ ಮತ್ತು ಆದ್ದರಿಂದ ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಾಜೆಕ್ಟ್ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾರೆ ಅದೇ ವಿಷಯವನ್ನು ಪುನರಾವರ್ತಿಸಲು ನಾನು ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ನಲ್ಲಿ ಹೇಳುತ್ತೇನೆ ಪ್ರಮುಖ ವರ್ಕ್ಗಳನ್ನು ಗುರುತಿಸಲಾಗಿದೆ ಮತ್ತು ಇವುಗಳನ್ನು ಉಪ ಕೃತಿಗಳಾಗಿ ವಿಭಜಿಸಲಾಗುತ್ತದೆ ಒಂದು ವಾರ ಅಥವಾ 2 ರ ಗ್ರ್ಯಾನ್ಯುಲಾರಿಟಿಯ ತನಕ ಅವು ಆಟೋಮಿಕ್ ಲೆವೆಲ್ ಅಥವಾ ಲೀಫ್ ಲೆವೆಲ್ ಚಟುವಟಿಕೆಗಳನ್ನುವರ್ಕ್ ಬ್ರೇಕ್ಡೌನ್ ಟ್ರೀನಲ್ಲಿ ರೂಪಿಸುತ್ತವೆ ನಾವು ಇದನ್ನು ಮುಂದಿನ ಸ್ಲೈಡ್ನಲ್ಲಿ ನೋಡುತ್ತೇವೆ ಆಕ್ಟಿವಿಟಿಗಳನ್ನು ಗುರುತಿಸಲು ಪ್ರಾಜೆಕ್ಟ್ ಮ್ಯಾನೇಜರ್ ಬಳಸುವ ಎರಡನೇ ವಿಧಾನವು ಡೆಲಿವರೇಬಲ್ ಬೇಸ್ಡ್ ಅಪ್ರೋಚ್ ಅಥವಾ ಪ್ರಾಡಕ್ಟ್ ಬೇಸ್ಡ್ ಅಪ್ರೋಚ್ ಅನ್ನು ಆಧರಿಸಿದೆ ಪ್ರಾಡಕ್ಟ್ ಬೇಸ್ಡ್ ಅಪ್ರೋಚ್ ನಲ್ಲಿ ಡೆಲಿವರೇಬಲ್ ಬೇಸ್ಡ್ ಅಪ್ರೋಚ್ ಪ್ರಾಜೆಕ್ಟ್ ಮ್ಯಾನೇಜರ್ ಗ್ರಾಹಕರಿಗೆ ತಲುಪಿಸಬಹುದಾದ ಅಥವಾ ವಿತರಿಸಬೇಕಾದ ಉತ್ಪನ್ನಗಳನ್ನು ಗುರುತಿಸುತ್ತದೆ ಮತ್ತು ಮೊದಲು ವಿತರಣೆಗಳ ಪಟ್ಟಿಯನ್ನು ಮಾಡುತ್ತದೆ ಮತ್ತು ನಂತರ ಇವುಗಳನ್ನು ರಚಿಸಬೇಕಾದ ಕ್ರಮವನ್ನು ಗುರುತಿಸುತ್ತದೆ ಮತ್ತು ಈ ಪ್ರತಿಯೊಂದು ವಿತರಣೆಗಳಿಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಈ ವಿತರಣೆಗಳನ್ನು ರಚಿಸಲು ಯಾವ ಆಕ್ಟಿವಿಟಿಗಳನ್ನು ನಿರ್ವಹಿಸಬೇಕು ಎಂಬುದನ್ನು ಗುರುತಿಸುತ್ತಾರೆ ವರ್ಕ್ ಬೇಸ್ಡ್ ಅಪ್ರೋಚ್ ಮತ್ತು ಡೆಲಿವರೇಬಲ್ ಬೇಸ್ಡ್ ಅಪ್ರೋಚ್ನ ಕೆಲವು ಉದಾಹರಣೆಗಳನ್ನು ನೋಡೋಣ ವರ್ಕ್ ಬೇಸ್ಡ್ ಅಪ್ರೋಚ್ ನಲ್ಲಿ ನಾವು ಯೋಜನೆಯನ್ನು ಪೂರ್ಣಗೊಳಿಸಬೇಕಾಗಿದೆ ಎಂದು ಹೇಳೋಣ ನಮಗೆ ಪ್ರಾಜೆಕ್ಟ್ ಮ್ಯಾನೇಜರ್ ನಿರ್ವಹಿಸಬೇಕಾದ ಮುಖ್ಯ ಆಕ್ಟಿವಿಟಿಗಳನ್ನು ಗುರುತಿಸುತ್ತದೆ ಅವಶ್ಯಕತೆ ವಿವರಣೆ ವಿನ್ಯಾಸ ಪರೀಕ್ಷಾ ಯೋಜನೆ ಕೋಡ್ ಪರೀಕ್ಷೆ ಕೋಡ್ ಎರಡು ವಿಭಿನ್ನ ಮಾಡ್ಯೂಲ್ಗಳು A B ಇತ್ಯಾದಿ ಆದ್ದರಿಂದ ಇದು ಪ್ರಮುಖ ಆಕ್ಟಿವಿಟಿಗಳು ಮತ್ತು ಉಪಗಳ ಶ್ರೇಣೀಕೃತ ಪ್ರಾತಿನಿಧ್ಯವಾಗಿದೆ ಆಕ್ಟಿವಿಟಿಗಳು ಮತ್ತು ಲೀಫ್ ಲೆವೆಲ್ನಲ್ಲಿ ಅವರು ಪೂರ್ಣಗೊಳಿಸಲು ಸುಮಾರು ಒಂದು ಅಥವಾ 2 ವಾರ ತೆಗೆದುಕೊಳ್ಳಬೇಕು ಈ ಹಂತದಲ್ಲಿ ಕೇವಲ ಸಬ್ ಆಕ್ಟಿವಿಟಿಗಳು ಮೇನ್ ಆಕ್ಟಿವಿಟಿಗಳು ಮತ್ತು ಸಬ್ ಆಕ್ಟಿವಿಟಿಗಳನ್ನು ತೋರಿಸುತ್ತದೆ ಮತ್ತು ಹೀಗೆ ಆದರೆ ನಂತರ ಪ್ರಾಜೆಕ್ಟ್ ಮ್ಯಾನೇಜರ್ ನಿಖರವಾಗಿ ನಿರ್ಧರಿಸುವುದಿಲ್ಲ ಈ ಆಕ್ಟಿವಿಟಿಗಳ ಅವಧಿಯನ್ನು ನಂತರ ಮಾಡಲಾಗುತ್ತದೆ ಅದೂ ಯಾವುದೇ ಪ್ರೆಸಿಡೆನ್ಸ ರಿಲೇಷನ್ಶಿಪ್ ಅನ್ನು ತೋರಿಸುವುದಿಲ್ಲ ಉದಾಹರಣೆಗೆ ಈ ರೇಖಾಚಿತ್ರದಲ್ಲಿ ಪ್ರತಿನಿಧಿಸದ ಕೋಡ್ನ ನಂತರ ಟೆಸ್ಟ್ ಪ್ಲಾನ್ ಅನ್ನು ರಚಿಸಬೇಕು ಅಥವಾ ಈ ರೇಖಾಚಿತ್ರದಿಂದ ಸೂಚಿಸದ ಪರೀಕ್ಷೆಯನ್ನು ಪ್ರಾರಂಭಿಸುವ ಮೊದಲು ಕೋಡ್ ಪೂರ್ಣಗೊಳಿಸಬೇಕು ಈ ರೇಖಾಚಿತ್ರದ ಮುಖ್ಯ ಒಬ್ಜೆಕ್ಟಿವ್ಸ್ ಪ್ರಮುಖ ಆಕ್ಟಿವಿಟಿಗಳನ್ನು ಗುರುತಿಸುವುದು ಮತ್ತು ನಂತರ ಎಲೀಫ್ ಲೆವೆಲ್ನ ಆಕ್ಟಿವಿಟಿಗಳ ಗ್ರ್ಯಾನ್ಯುಲಾರಿಟಿ ಸುಮಾರು ಒಂದು ಅಥವಾ ಎರಡು ವಾರಗಳವರೆಗೆ ಈ ಗಳನ್ನು ಸಬ್ ಆಕ್ಟಿವಿಟಿಗಳಾಗಿ ವಿಭಜಿಸುವುದು ಇದು ಇನ್ನೊಂದು ಉದಾಹರಣೆ ಇದು ಹೈರಾರ್ಕಿಕಲ್ ಚಾರ್ಟ್ ಆಗಿದೆಇದು ಲೆವೆಲ್ 1 ಎಂದು ಪ್ರತಿನಿಧಿಸುವ MIS ಯೋಜನೆಯಾಗಿದೆ ಲೆವೆಲ್ 2 ರಲ್ಲಿ ಪ್ರಮುಖ ಆಕ್ಟಿವಿಟಿಗಳು ಫೀಸಿಬಿಲಿಟಿ ಸ್ಟಡಿ ರಿಕ್ವಾಯರ್ಮೆಂಟ್ ಅನಾಲಿಸಿಸ್ ಡಿಸೈನ್ ಪ್ರೋಗ್ರಾಮಿಂಗ್ ಟೆಸ್ಟಿಂಗ್ ಇತ್ಯಾದಿ ತದನಂತರ ಈ ಪ್ರತಿಯೊಂದು ಆಕ್ಟಿವಿಟಿಗಳಿಗೆ ಫೀಸಿಬಿಲಿಟಿ ಸ್ಟಡಿಗಾಗಿ ಸಬ್ ಆಕ್ಟಿವಿಟಿಗಳು ಒಟ್ಟಾರೆ ಅವಶ್ಯಕತೆಗಳನ್ನು ಪಡೆಯುತ್ತವೆ ಅಪಾಯದ ವಿಶ್ಲೇಷಣೆಯನ್ನು ನಿರ್ವಹಿಸುತ್ತವೆ ವೆಚ್ಚದ ಲಾಭ ವಿಶ್ಲೇಷಣೆಯನ್ನು ನಿರ್ವಹಿಸುತ್ತವೆ ರಿಕ್ವಾಯರ್ಮೆಂಟ್ ಅನಾಲಿಸಿಸ್ ಅಗತ್ಯತೆಗಳ ಸಂಗ್ರಹಣೆಗಾಗಿ ಸಂಗ್ರಹಿಸಿದ ಅವಶ್ಯಕತೆಗಳ ವಿಶ್ಲೇಷಣೆ SRS ದಾಖಲೆಯ ರೂಪದಲ್ಲಿ ದಾಖಲಾತಿ ಮತ್ತು ಇವು ಲೆವೆಲ್ 3 ಆಕ್ಟಿವಿಟಿಗಳನ್ನು ರೂಪಿಸುತ್ತವೆ ಮತ್ತು ಹೀಗೆ ಇವುಗಳಲ್ಲಿ ಯಾವುದಾದರೂ ವಾರ ಅಥವಾ ಎರಡು ವಾರಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡರೆ ಇವುಗಳು ಹೆಚ್ಚು ಸೂಕ್ಷ್ಮವಾದ ಮಟ್ಟಕ್ಕೆ ವಿಭಜನೆಯಾಗುತ್ತವೆ ಪ್ರಾಜೆಕ್ಟ್ ಮ್ಯಾನೇಜರ್ಗಳು ಹೈಬ್ರಿಡ್ ವಿಧಾನವನ್ನು ಸಹ ಬಳಸುತ್ತಾರೆ ಇದು ಕೈಗೊಳ್ಳಬೇಕಾದ ಆಕ್ಟಿವಿಟಿಗಳನ್ನು ಮತ್ತು ನೀಡಬೇಕಾದ ವಿತರಣೆಗಳನ್ನು ಆಧರಿಸಿದೆ ಯೋಜನೆಯು ಕೆಲವು ವಿತರಣೆಗಳನ್ನು ಹೊಂದಿರುವ ಈ ಉದಾಹರಣೆಯನ್ನು ನೋಡೋಣ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಸ್ಥಾಪಿಸಬೇಕು ಎಂದು ಇಲ್ಲಿ ಪ್ರತಿನಿಧಿಸಲಾಗಿದೆ ವಿವಿಧ ಸಾಫ್ಟ್ವೇರ್ ಘಟಕಗಳನ್ನು ವಿತರಿಸಬೇಕು ಆದ್ದರಿಂದ ಇದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡೂ ಆಗಿರುವ ವ್ಯವಸ್ಥೆಯಾಗಿದೆ ಸಿಸ್ಟಮ್ ಅನ್ನು ಗ್ರಾಹಕರ ಸೈಟ್ನಲ್ಲಿ ಸ್ಥಾಪಿಸಬೇಕು ಸಾಫ್ಟ್ ವೇರ್ ಮತ್ತು ಹಾರ್ಡ್ವೇರ್ ಅಸ್ತಿತ್ವದಲ್ಲಿದೆ ಅಥವಾ ಹಾರ್ಡ್ವೇರ್ ಅನ್ನು ಅಭಿವೃದ್ಧಿಪಡಿಸಲು ನೀವು ಇಲ್ಲಿ ಆಕ್ಟಿವಿಟಿಯನ್ನು ಹೊಂದಬಹುದು ನಂತರ ಸಾಫ್ಟ್ ವೇರ್ ಘಟಕಗಳನ್ನು ಅಭಿವೃದ್ಧಿಪಡಿಸಬೇಕು ಯೂಸರ್ ಮಾನ್ಯುಯಲ್ ಅನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ತರಬೇತಿ ನೀಡಬೇಕು ಸಿಸ್ಟಮ್ ಸ್ಥಾಪನೆಗಾಗಿ ನಾವು ಗುರುತಿಸಬೇಕಾಗಿದೆ ರಿಕ್ವಾಯರ್ಮೆಂಟ್ ಅವುಗಳನ್ನು ಅನಲೈಸ್ ವಿನ್ಯಾಸದ ರೂಪರೇಖೆ ವಿವರವಾದ ವಿನ್ಯಾಸ ವ್ಯವಸ್ಥೆಯನ್ನು ಸಂಯೋಜಿಸಿ ಪರೀಕ್ಷೆ ವಿತರಣೆ ಮತ್ತು ಯೂಸರ್ ಟೆಸ್ಟಿಂಗ್ ಸಾಫ್ಟ್ವೇರ್software ಘಟಕಗಳನ್ನು ಅಭಿವೃದ್ಧಿಪಡಿಸಲು ಅಗತ್ಯ ವಿನ್ಯಾಸ ವಿವರ ವಿನ್ಯಾಸ ಕೋಡ್ ಪರೀಕ್ಷೆಯನ್ನು ಪಡೆಯಬೇಕು ಯೂಸರ್ ಮಾನ್ಯುಯಲ್ ಗೆ ಅಗತ್ಯತೆಗಳನ್ನು ವಿಶ್ಲೇಷಿಸಿ ಏಕೆಂದರೆ ಅದು ಅವಶ್ಯಕತೆಗಳ ಆಧಾರದ ಮೇಲೆ ಮಾನ್ಯುಯಲ್ manual ಅನ್ನು ಬರೆಯಿರಿ ಮಾನ್ಯುಯಲ್ ಅನ್ನು ವಿನ್ಯಾಸಗೊಳಿಸಿ ಮಾನ್ಯುಯಲ್ ಪಠ್ಯ ಭಾಗವನ್ನು ಬರೆಯಿರಿ ಸ್ಕ್ರೀನ್ಶಾಟ್ಗಳನ್ನು ಸೆರೆಹಿಡಿಯಿರಿ ಮತ್ತು ಅವುಗಳನ್ನು ಸೇರಿಸಿ ಪುಟ ವಿನ್ಯಾಸವನ್ನು ಮಾಡಿ ನಂತರ ಮಾನ್ಯುಯಲ್ ಅನ್ನು ಮುದ್ರಿಸಿ ತರಬೇತಿ ಕಾರ್ಯಕ್ರಮವು ಮತ್ತೆ ಅವಶ್ಯಕತೆಗಳನ್ನು ವಿಶ್ಲೇಷಿಸುತ್ತದೆ ಕೋರ್ಸ್ ಅನ್ನು ವಿನ್ಯಾಸಗೊಳಿಸುತ್ತದೆ ಮಾನ್ಯುಯಲ್ ಅನ್ನು ಬರೆಯಿರಿ ಕರಪತ್ರಗಳನ್ನು ಮುದ್ರಿಸಿ ಮತ್ತು ಅಂತಿಮವಾಗಿ ಕೋರ್ಸ್ ಅನ್ನು ತಲುಪಿಸುತ್ತದೆ ಆದ್ದರಿಂದ ಇದು ಹೈಬ್ರಿಡ್ ವಿಧಾನವಾಗಿದ್ದು ಇದು ವಿತರಣಾ ಆಧಾರಿತ ಎರಡನ್ನೂ ಹೊಂದಿದೆ ಆದ್ದರಿಂದ ಕೆಲವು ಈ ಆಂತರಿಕ ನೋಡ್ಗಳು ಅಥವಾ ಆಯತಗಳು ಅಥವಾ ವಾಸ್ತವವಾಗಿ ತಲುಪಿಸಬಹುದಾದವುಗಳು ಮತ್ತು ಅಲ್ಲಿಂದ ಇವುಗಳು ಆಕ್ಟಿವಿಟಿಗಳು ಮತ್ತು ನಂತರ ನಾವು ಇವುಗಳನ್ನು ಸಬ್ ಆಕ್ಟಿವಿಟಿಗಳಾಗಿ ವಿಭಜಿಸಬಹುದು ನೀನು ಯಾವಾಗ ಪ್ರಾಜೆಕ್ಟ್ನ ಭಾಗ ಅಥವಾ ನೀವು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀರಿ ನಾವು ಹೊಂದಿರುವುದನ್ನು ನೋಡಿ ಆಶ್ಚರ್ಯಪಡಬೇಡಿ ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ ಇವುಗಳಲ್ಲಿ ಪ್ರತಿಯೊಂದೂ ಆಕ್ಟಿವಿಟಿಗಳು ಮತ್ತು ಹೈಬ್ರಿಡ್ ವಿಧಾನವಾಗಿದೆ ಅಲ್ಲ ಆಕ್ಟಿವಿಟಿಗಳು ಮತ್ತು ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ ಭಾಗವಾಗಿ ವಿತರಣೆಗಳು ಇವೆ ಮತ್ತು ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ ಅನ್ನು ಅಭಿವೃದ್ಧಿಪಡಿಸಿದ ನಂತರ ನಾವು ಇವುಗಳನ್ನು ಟಾಸ್ಕ್ ನೆಟ್ವರ್ಕ್ನಲ್ಲಿ ಪ್ರತಿನಿಧಿಸಬೇಕಾಗಿದೆ ಅವುಗಳನ್ನು ಆಕ್ಟಿವಿಟಿ ನೆಟ್ವರ್ಕ್ ಎಂದೂ ಕರೆಯಲಾಗುತ್ತದೆ ಇವು ಕೇವಲ ಪ್ರತಿನಿಧಿಸುವುದಿಲ್ಲ ವರ್ಕ್ ಬ್ರೇಕ್ಡೌನ್ ಸ್ಟ್ರಕ್ಚರ್ನಲ್ಲಿ ಇರುವ ಪ್ರಮುಖ ಕಾರ್ಯಗಳು ಆದರೆ ವಿಭಿನ್ನ ಕಾರ್ಯಗಳ ನಡುವಿನ ಡಿಪೆಂಡೆನ್ಸಿ ರಿಲೇಷನ್ಸ್ ಆಗಿದೆ ಮತ್ತು ಅಷ್ಟೇ ಅಲ್ಲ ನಾವು ಕಾರ್ಯದ ಅವಧಿಯನ್ನು ಗುರುತಿಸಬೇಕಾಗಿದೆ ನಾವು ಇವುಗಳನ್ನು ಲೇಬಲ್ ಮಾಡುವುದು ಮಾತ್ರವಲ್ಲ ಕಾರ್ಯದ ಹೆಸರಿನೊಂದಿಗೆ ಟಾಸ್ಕ್ ನೆಟ್ವರ್ಕ್ನಲ್ಲಿ ನೋಡ್ಗಳು ಆದರೆ ನಾವು ಇಲ್ಲಿ ಅವಧಿಗಳನ್ನು ಬರೆಯುತ್ತೇವೆ ಮತ್ತು ನಾವು ಕಾರ್ಯದ ನಡುವಿನ ಡಿಪೆಂಡೆನ್ಸಿಗಳನ್ನು ಪ್ರತಿನಿಧಿಸುತ್ತೇವೆ ಮತ್ತು ಸ್ವಾಭಾವಿಕವಾಗಿ ಇಲ್ಲಿ ಯಾವ ಕಾರ್ಯಗಳನ್ನು ಒಂದರ ನಂತರ ಒಂದರಂತೆ ಮಾಡಬೇಕು ಮತ್ತು ಯಾವ ಕಾರ್ಯಗಳನ್ನು ಸಮಾನಾಂತರವಾಗಿ ಮಾಡಬಹುದು ಎಂಬುದನ್ನು ನಾವು ಅನುಕ್ರಮವಾಗಿ ಗುರುತಿಸಬಹುದು ಉದಾಹರಣೆಗೆ ಇಲ್ಲಿರುವ ಕಾರ್ಯವು ಈ ಎರಡರೊಂದಿಗೆ ಸಮಾನಾಂತರವಾಗಿ ಮುಂದುವರಿಯಬಹುದು ಕಾರ್ಯಗಳು ವಿಭಿನ್ನ ಡೆವೆಲಪರ್ಗಳು ಈ ಮೂರು ಕಾರ್ಯಗಳನ್ನು ಏಕಕಾಲದಲ್ಲಿ ಕೈಗೊಳ್ಳಬಹುದು ಈ ನೆಟ್ವರ್ಕ್ನಲ್ಲಿ ಒಂದು ಪ್ರಮುಖ ಲಕ್ಷಣವೆಂದರೆ ಕ್ರಿಟಿಕಲ್ ಪಾಥ್ ಕ್ರಿಟಿಕಲ್ ಪಾಥ್ ಇಲ್ಲಿ ಪ್ರಾರಂಭದ ನೋಡ್ನಿಂದ ಕೊನೆಯ ನೋಡ್ವರೆಗೆ ಹಲವು ಅನೇಕ ಮಾರ್ಗಗಳಿವೆ ಎಂದು ನೀವು ನೋಡಬಹುದು ಇಲ್ಲಿ ಒಂದು ಮಾರ್ಗ ಇಲ್ಲಿ ಒಂದು ಮಾರ್ಗ ಮತ್ತು ಹೀಗೆ ಹಲವು ಮಾರ್ಗಗಳಿವೆ ಆದರೆ ನಾವು ವಿವಿಧ ಕಾರ್ಯಗಳಿಗಾಗಿ ಈ ಎಲ್ಲಾ ಅವಧಿಗಳನ್ನು ಒಟ್ಟುಗೂಡಿಸಿದಾಗ ದೀರ್ಘಾವಧಿಯನ್ನು ಹೊಂದಿರುವ ಮಾರ್ಗವು ಆ ಕಾರ್ಯಗಳಿಗಾಗಿ ಪ್ರಾಜೆಕ್ಟ್ ಅನ್ನು ಪೂರ್ಣಗೊಳಿಸಲು ಬೇಕಾದ ಒಟ್ಟು ಸಮಯವನ್ನು ನಾವು ಪಡೆಯುತ್ತೇವೆ ಮತ್ತು ಏಕೆಂದರೆ ಡಿಪೆಂಡೆನ್ಸಿ ಆರೋ ದಿಂದ ತೋರಿಸಲಾದ ಅನುಕ್ರಮವು ಒಂದರ ನಂತರ ಒಂದರಂತೆ ಮಾಡಬೇಕಾಗಿದೆ ಮತ್ತು ಆದ್ದರಿಂದ ಈ ಮಾರ್ಗದಲ್ಲಿನ ಒಟ್ಟು ಅವಧಿಯು ಈ ಎಲ್ಲಾ ಅವಧಿಗಳ ಸೇರ್ಪಡೆಯಾಗಿದೆ ಮತ್ತು ಆರಂಭದಿಂದ ಅಂತ್ಯದವರೆಗೆ ದೀರ್ಘಾವಧಿಯನ್ನು ಹೊಂದಿರುವ ಮಾರ್ಗವನ್ನು ಕ್ರಿಟಿಕಲ್ ಪಾಥ್critical path ಎಂದು ಕರೆಯಲಾಗುತ್ತದೆ ಒಂದು ಮಾರ್ಗವು ಯಾವುದೇ ಏಕ ಮಾರ್ಗವು ಪ್ರಾರಂಭದ ನೋಡ್ನಿಂದ ಕೊನೆಯ ನೋಡ್ಗೆ ಯಾವುದೇ ಮಾರ್ಗವಾಗಿದೆ ಕ್ರಿಟಿಕಲ್ ಪಾಥ್ ದೀರ್ಘಾವಧಿಯ ಅವಧಿಯಾಗಿದೆ ಮತ್ತು ಪ್ರಾಜೆಕ್ಟ್ ಮೀರಬಹುದಾದ ಕನಿಷ್ಠ ಸಮಯವಾಗಿದೆ ಒಂದು ಹಾದಿಯಲ್ಲಿ ಅದು ಬಹುಶಃ 20 ಎಂದು ಹೇಳೋಣ ಇನ್ನೊಂದು ಮಾರ್ಗ ಬಹುಶಃ 25 ಇನ್ನೊಂದು ಮಾರ್ಗ ಬಹುಶಃ 23 ನಂತರ 25 ಅನ್ನು ಕ್ರಿಟಿಕಲ್ ಪಾಥ್ ಎಂದು ಕರೆಯಲಾಗುತ್ತದೆ ಮತ್ತು 25 ಪ್ರಾಜೆಕ್ಟ್ನ ಕನಿಷ್ಠ ಅವಧಿ ಆಗಿದೆ ಪ್ರಾಜೆಕ್ಟ್ 25 ಅನ್ನು ಮೀರಬಹುದು ಕೆಲವು ಮಾರ್ಗಗಳು ಕೆಲವು ಇಲ್ಲಿ ಇತರ ಕಾರ್ಯಗಳು ವಿಳಂಬವಾಗುತ್ತವೆ ಆದರೆ ಇದು 25 ಕ್ಕಿಂತ ಮುಂಚಿತವಾಗಿ ಮಾಡಲಾಗುವುದಿಲ್ಲ ಇದು ಟಾಸ್ಕ್ ನೆಟ್ವರ್ಕ್ ಉದಾಹರಣೆಯಾಗಿದೆ ನಾವು ಕಾರ್ಯಗಳ ಹೆಸರು ಮತ್ತು ಅವಧಿಯನ್ನು ಇಲ್ಲಿ ಬರೆಯುತ್ತೇವೆ ಇಲ್ಲಿ ವಿವಿಧ ಮಾರ್ಗಗಳನ್ನು ನೋಡುವ ಮೂಲಕ ಒಟ್ಟು ಅವಧಿಯನ್ನು ಸೇರಿಸಿ ಮತ್ತು ಗರಿಷ್ಠ ಅವಧಿಯನ್ನು ಹೊಂದಿರುವದನ್ನು ಕಂಡುಹಿಡಿಯುವ ಮೂಲಕ ಕ್ರಿಟಿಕಲ್ ಪಾಥ್ಅನ್ನು ಲೆಕ್ಕಾಚಾರ ಮಾಡಲು ಸಾಧ್ಯವಾಗುತ್ತದೆ ಆದರೆ ಈ ವಿಧಾನದ ಮುಖ್ಯ ಸಮಸ್ಯೆಯೆಂದರೆ ನಾವು ಕಳೆದುಕೊಳ್ಳುವ ಹಲವು ಮಾರ್ಗಗಳು ಇರಬಹುದು ತಪ್ಪು ಮಾಡಬಹುದು ಮತ್ತು ಹೀಗೆ ಮತ್ತು ಆದ್ದರಿಂದ ಕ್ರಿಟಿಕಲ್ ಪಾಥ್ಅನ್ನು ಲೆಕ್ಕಾಚಾರ ಮಾಡಲು ವ್ಯವಸ್ಥಿತ ತಂತ್ರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಏಕೆಂದರೆ ಇದು ಪ್ರಾಜೆಕ್ಟ್ನ ಒಂದು ಪ್ರಮುಖ ಲಕ್ಷಣವಾಗಿದೆ ಕ್ರಿಟಿಕಲ್ ಪಾಥ್ ಮುಖ್ಯವಾಗಿದೆ ಏಕೆಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಅದು ಪ್ರಾಜೆಕ್ಟ್ಗೆ ಕನಿಷ್ಠ ಅವಧಿ ಎಂದು ತಿಳಿದಿದೆ ಮತ್ತು ಅದು ಕ್ರಿಟಿಕಲ್ ಪಾಥ್ ನಲ್ಲಿರುವ ಕಾರ್ಯಗಳು ಬಹಳ ಮುಖ್ಯವಾದ ಕಾರ್ಯಗಳು ಅವು ವಿಳಂಬವಾದರೆ ಮತ್ತು ಪ್ರಾಜೆಕ್ಟ್ ವಿಳಂಬವಾಗುತ್ತದೆ ಆದರೆ ಕ್ರಿಟಿಕಲ್ ಪಾಥ್ನಲ್ಲಿಲ್ಲದ ಕಾರ್ಯಗಳು ವಿಳಂಬವಾಗಬಹುದು ಇನ್ನೂ ಪ್ರಾಜೆಕ್ಟ್ ಡ್ಯುರೇಷನ್ನ ಮೇಲೆ ಪರಿಣಾಮ ಬೀರದಿರಬಹುದು ಆದರೆ ಇನ್ನೊಂದು ಪ್ರಶ್ನೆಯೆಂದರೆಟಾಸ್ಕ್ ನೆಟ್ವರ್ಕ್ನಲ್ಲಿ ಎರಡು ಕ್ರಿಟಿಕಲ್ ಪಾಥ್ಗಳನ್ನು ಹೊಂದಲು ಸಾಧ್ಯವೇ ಉತ್ತರ ಹೌದು ಪ್ರತಿಯೊಂದೂ 25 ಅಥವಾ ಯಾವುದನ್ನಾದರೂ ಅವಧಿಯಂತೆ ಹೊಂದಿರುವ ಎರಡು ಉದ್ದವಾದ ಮಾರ್ಗಗಳು ಸಂಭವಿಸಬಹುದು ಅಥವಾ ಮೂರು ಮಾರ್ಗಗಳು 25 ಅಥವಾ ಮೂರು ಮಾರ್ಗಗಳು 30 ಅನ್ನು ಹೊಂದಿರಬಹುದು ಆದ್ದರಿಂದ ಮೂರು ಕ್ರಿಟಿಕಲ್ ಪಾಥ್ಗಳಿವೆ ಆದ್ದರಿಂದ ಬಹು ಕ್ರಿಟಿಕಲ್ ಪಾಥ್ಗಳಿವೆ ಮತ್ತು ಪ್ರಾಜೆಕ್ಟ್ ಮ್ಯಾನೇಜರ್ಗಳ ದೃಷ್ಟಿಕೋನದಿಂದ ಕ್ರಿಟಿಕಲ್ ಪಾಥ್ಅನ್ನು ಗುರುತಿಸುವುದು ಬಹಳ ಮುಖ್ಯ ಏಕೆಂದರೆ ಅವನು ಈ ಮಾರ್ಗಗಳನ್ನು ಈ ಹಾದಿಯಲ್ಲಿನ ಕಾರ್ಯಗಳನ್ನು ಬಹಳ ಎಚ್ಚರಿಕೆಯಿಂದ ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ ಮತ್ತು ಅದಕ್ಕಾಗಿ ಕಳೆದ ಶತಮಾನದಲ್ಲಿ ವ್ಯವಸ್ಥಿತ ತಂತ್ರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಸರಿ ಇದಕ್ಕೊಂದು ಉದಾಹರಣೆ ನಾವು ಕೆಂಪು ಬಣ್ಣದಲ್ಲಿ ತೋರಿಸಿರು ಕ್ರಿಟಿಕಲ್ ಪಾಥ್ ಆಗಿದೆ ನೀವು 3 ಪ್ಲಸ್ 3 ಜೊತೆಗೆ 7 ಪ್ಲಸ್ 8 ಮತ್ತು ಹೀಗೆ ಅವಧಿಯನ್ನು ಲೆಕ್ಕಾಚಾರ ಮಾಡಬಹುದು ಇಲ್ಲಿರುವ ಇತರ ಮಾರ್ಗಗಳಿಗೆ ಹೋಲಿಸಿದರೆ ಇದು ಅತ್ಯಂತ ಉದ್ದವಾಗಿದೆ ಶತಮಾನದಲ್ಲಿ ಅನೇಕ ತಂತ್ರಗಳು ಅಭಿವೃದ್ಧಿಗೊಂಡಿವೆ ಎಂದು ನಾನು ಹೇಳುತ್ತಿದ್ದೇನೆ ಎರಡು ಪ್ರಮುಖ ತಂತ್ರಗಳೆಂದರೆ PERT ಚಾರ್ಟ್ ಮತ್ತು CPM ಇವೆರಡೂ ಟಾಸ್ಕ್ ನೆಟ್ವರ್ಕ್ ಆಧಾರಿತ ತಂತ್ರಗಳು ಕೆಲವು ಸಮಯದಲ್ಲಿ ಇವು ಎರಡು ವಿಭಿನ್ನವಾಗಿವೆ ಎಂದು ನಾವು ನೋಡುತ್ತೇವೆ ತಂತ್ರಗಳು ತಮ್ಮದೇ ಆದ ಬಳಕೆಗಳನ್ನು ಹೊಂದಿವೆ ಆದರೆ ಈಗ ಇದು ಒಂದೇ ತಂತ್ರವಾಗಿ ವಿಲೀನಗೊಂಡಿದೆ PERT CPM ಎಂದು ಕರೆಯಲಾಗುತ್ತದೆ ಮತ್ತು ಇವುಗಳು ಅನೇಕ ಸ್ವಯಂಚಾಲಿತ ಉಪಕರಣಗಳಲ್ಲಿ ಲಭ್ಯವಿವೆ ನಾವು ಇವುಗಳನ್ನು ನೋಡುತ್ತೇವೆ ಬೆಳವಣಿಗೆಗಳು ಮತ್ತು ಯೋಜನೆಯ ವಿವಿಧ ಗುಣಲಕ್ಷಣಗಳನ್ನು ಲೆಕ್ಕಾಚಾರ ಮಾಡಲು ಇವುಗಳನ್ನು ಹೇಗೆ ಬಳಸಲಾಗುತ್ತದೆ ಎಂದು ಮುಂದಿನ ಉಪನ್ಯಾಸದಲ್ಲಿ ನಾವು ಇದನ್ನು ಚರ್ಚಿಸುತ್ತೇವೆ